ಈಗ ಇದು ನನ್ನ ಅನ್ನೊನ್ ಸೆಟ್ ಆಗಿದೆ ಇದು ತ್ರಿಕೋನದ ಟಾನ್ಜೆಂಶಿಯಲ್ಕಾಂಪೊನೆನ್ಟ್ ಕೂಡ ಆಗಿರುತ್ತದೆ ಇದನ್ನು ನಾವು ರ ಬಲಬದಿಗೆ ನೋಡಿದ್ದೇವೆ ಅಲ್ಲವೇ ಹೀಗಾಗಿ ನಾನು ಇದನ್ನು ಹೀಗೂ ಬರೆಯಬಹುದು ಈಗ ಸರಿ ಈಗ U' ಇವುಗಳೆಲ್ಲ ಸರಿಯೇ ಈಗ ನಾನು ಇದರ 4 ಗಳನ್ನು ಬರೆದಿದ್ದೇನೆಸರಿಯೇ ಈಗ ಈ U' ಗಳ ಸೆಟ್ ಗಳು U' ಇದರ ಮೊದಲ ಸೆಟ್ ಆಗಿರುತ್ತದೆ ನಾನು ಒಳಬದಿ ಎನ್ನಬಹುದು ಕ್ಷಮಿಸಿ ಹೀಗೆ ಈಗ ಇದು ಹೀಗಾಗಿ ಯಡ್ಜ್ ಗಳ ಮೊದಲನೆಯ ಸೆಟ್ ಇದಕ್ಕೆ ಒಳಪಡುವ ಎಲ್ಲಾ ಯಡ್ಜ್ ಗಳು ಆಗಿರುತ್ತದೆ ಆದರೆ ಇದಕ್ಕೆ ಒಳಪಡುವುದಿಲ್ಲ ಯಡ್ಜ್ ಗಳನ್ನು ಒಳಗೊಂಡಿರುವ ಮುಂದನ ಇದಕ್ಕೆ ಒಳಪಡುತ್ತದೆ ಮತ್ತು ಇದಕ್ಕೂ ಒಳಪಡುತ್ತದೆ ಈಗ ಮೊದಲೆರಡು ಅನ್ನೊನ್ ಸೆಟ್ಟುಗಳು ಇದಕ್ಕೆ ಒಳಪಡುವ ಎಲ್ಲಾ ವಿಷಯವನ್ನು ಹೊಂದಿರುತ್ತದೆ ವಿದ್ಯಾರ್ಥಿ ಅವರು ಅನ್ನು ಕೊಟ್ಟಿದ್ದಾರೆ ಹೌದು ಪೂರ್ಣ H ಸಿಗಲು ಇನ್ಸಿಡೆಂಟ್ ಅನ್ನು ಕೊಡಿಸಿದ್ದೇನೆ ಸರಿ ವಿದ್ಯಾರ್ಥಿ ಆದರೆ ಹೌದು ಇದರಿಂದಲೇ ನಾವು ಹೀಗೆ ಮಾಡುತ್ತಿರುವುದು ಸರಿ ಈಗ ಸ್ಪಷ್ಟಪಡಿಸಲು ನಾವು ಇದನ್ನು ಪ್ರತ್ಯೇಕಿಸುತ್ತವೆ ಈಗ ಮೊದಲೆರಡು ವಿಂಗಡಿಸಿ ಆಯ್ತು ಸರಿ ಈಗ ಎಲ್ಲಾ ಗಡಿ ಯಡ್ಜ್ ಗಳು ಅಂದರೆ ಎಡ್ಜ್ ಗಳು ಎರಡನೆಯ ಸೆಟ್ ಗೆ ಬಂದಿರುತ್ತದೆ ಈಗ ಮೂರನೇ ಸೆಟ್ ಬಗ್ಗೆ ಏನು ಈಗ ಮೂರನೆಯ ಸೆಟ್ಟು ನಾನು ಹೇಳುತ್ತೇನೆ ಇದಕ್ಕೆ ಒಳಪಡುತ್ತದೆ ಮತ್ತು ಇದಕ್ಕೂ ಒಳಪಡುತ್ತದೆ ಈಗ ಯಾವ ಎಡ್ಜ್ ಗಳು ಇಲ್ಲಿ ಬರುತ್ತದೆ ಎರಡನೆಯ ಸೆಟ್ ಅಂತೆಯೇ ಇರುವ ಎಡ್ಜ್ ಗಳು ನಾವು ಮಾತಾಡುತ್ತಿರುವುದು ಬಗ್ಗೆ ಕೊನೆಯ ಸೆಟ್ ಇದಕ್ಕೆ ಒಳಪಡುತ್ತದೆ ಆದರೆ ಇದಕ್ಕೆ ಒಳಪಡುವುದಿಲ್ಲ ಈಗ ಇವುಗಳು ಪೂರ್ಣವಾಗಿ ಆಬ್ಜೆಕ್ಟ್ ಇನ ಒಳಗೆ ಇರುತ್ತದೆ ಈಗ ನಾನು ಇದರ ಎಡ್ಜ್ ಗಳನ್ನು ಎರಡು ಸಲಿ ಎಣಿಸಿದ ಹಾಗೆ ಕಾಣುತ್ತದೆ ಆದರೆ ತೊಂದರೆ ಇಲ್ಲ ಏಕೆಂದರೆ ಒಂದು ಪ್ರಕರಣದಲ್ಲಿ ಎಡ್ಜ್ ಗಳು ಟೋಟಲ್ ಫೀಲ್ಡ್ ಅನ್ನು ಪ್ರತಿನಿಧಿಸುತ್ತದೆ ಇನ್ನೊಂದು ಪ್ರಕರಣದಲ್ಲಿ ವಿದ್ಯಾರ್ಥಿ ಸ್ಕ್ಯಾಟರೆಡ್ ಫೀಲ್ಡ್ ಸ್ಕ್ಯಾಟರೆಡ್ ಫೀಲ್ಡ್ ಆದರೆ ಇಲ್ಲಿ ಸೆಟ್ಟಿನ U'ಇದರ ಹಾಗೂ ಮೂರನೆಯ ಸೆಟ್ಟಿನ U' ಇದರ ನಡುವೆ ಸಂಬಂಧವಿದೆ ಅವುಗಳು ಇನ್ಸಿಡೆಂಟ್ ಫೀಲ್ಡ್ ಇಂದ ಭಿನ್ನವಾಗಿದೆ ಹೀಗಾಗಿ ಇಲ್ಲಿ ನಾನು ನನ್ನ A ಮ್ಯಾಟ್ರಿಕ್ಸ್ ಅನ್ನು ಹೊಂದಿರುವಾಗ x ಇದು ನನ್ನ A ಆಗಿತ್ತುಅಲ್ಲವೇ ಪುನಹ ಇದನ್ನು ನಾನು ಎಷ್ಟು ಭಾಗಗಳಾಗಿ ವಿಂಗಡಿಸಬಹುದು ನಾಲ್ಕು ಭಾಗಗಳು ಅಲ್ಲವೇ ಹೀಗಾಗಿ ಇದು ಮೊದಲನೆಯ ಸೆಟ್ ನೊಂದಿಗೆ ಗುಣಿಕೆ ಆಗುತ್ತದೆ ಇದು ಎರಡನೆಯ ಒಂದಿಗೆ ಗುಣಿಕೆ ಆಗುತ್ತದೆ ಹೀಗೆ ಮೂರನೇ ಹಾಗೂ ನಾಲ್ಕನೆಯ ಸೆಟ್ ಕೂಡ ಈಗ ಯಡ್ಜ್ 2 ಹಾಗೂ 3 ಎರಡು ಸೆಟ್ ಗಳಿಗೆ ಬಂದಾಗಯಾವತರಹದ ಗುಣಾಂಕಗಳಾಗಿರುತ್ತದೆ 1 1 ಮತ್ತು ಬಲಬದಿ ಇನ್ಸಿಡೆಂಟ್ ಫೀಲ್ಡ್ ಅನ್ನು ಹೊಂದಿರುತ್ತದೆ ಏಕೆಂದರೆ ಇವುಗಳು ಸ್ಕ್ಯಾಟರೆಡ್ ಹಾಗೂ ಏಕೆಂದರೆ ನಾನು ಪ್ರತಿನಿಧಿಸಲು ಪ್ರಯತ್ನಿಸುತ್ತಿದ್ದೇನೆ ಈಗ ಯಾವ ಈಕ್ವೇಶನ್ ಸ್ಕ್ಯಾಟರೆಡ್ ಹಾಗೂ ಟೋಟಲ್ ಅನ್ನು ಹೋಲಿಸುತ್ತದೆ ಅದು ಹೇಗಿರುತ್ತದೆ ಮೈನಸ್ ಈಸ್ ಇಕ್ವಲ್ ಟು ಹೀಗೆ ಬರೆಯುವುದಾದರೆ ಸರಿ ಇದು ಅನ್ನು ಹೋಲಿಸಲು ಒಳ್ಳೆಯ ದಾರಿ ಸರಿ ಇಲ್ಲಿ ನೀವು ನೋಡಬಹುದು ಇದು H ಸ್ಕ್ಯಾಟರೆಡ್ ಆಗಿದೆH ಇದು ಒಂದು ವೇರಿಯೇಬಲ್ ಆಗಿದೆ ಹೀಗಾಗಿ ಇದು ಸೆಟ್ ಎರಡರಿಂದ ಬರುತ್ತದೆ ಮತ್ತು ಇದು ಸೆಟ್ ಮೂರರಿಂದ ಬರುತ್ತದೆ ಇದಕ್ಕೆ ಅನುಗುಣವಾಗಿ ಕೊಎಫೀಸೈಂಟ್ ಅಥವಾ ಗುಣಾಂಕಗಳು 1 ಮತ್ತು 1 ಆಗಿರುತ್ತದೆ ಹಾಗೂ ಅವು ಇದನ್ನು ಕೊಡುತ್ತದೆ ಅಲ್ಲ ಇದನ್ನು ನಾವು ನಿರ್ಮಿಸಬೇಕು ಹೀಗಾಗಿ ನಾವು ಟೆಸ್ಟಿಂಗ್ ಮಾಡುವಾಗ ಅಂಚಿನಿಂದ ಅಂಚಿಗೆ ಹೋಗಬೇಕು ಅಲ್ಲವೇ ಹಾಗಾದರೆ ನಾನು ಇದಕ್ಕೆ ಒಳಪಡುವ ಯಡ್ಜ್ಗಳನ್ನು ತಗೊಳ್ಳುವಾಗ ನನಗೆ ಈ ಇಕ್ವೇಶನ್ ಗಳು ಸಿಗುತ್ತದೆ ನೆನಪಿನಲ್ಲಿಟ್ಟುಕೊಳ್ಳಿ ಇಕ್ವೇಶನ್ ಗಳು ತುಂಬಾ ವಿರಳ ಹಾಗಾಗಿ ನಾನು ಒಂದು ಯಡ್ಜ್ ಅನ್ನು ಹೊಂದಿದ್ದರೆ ಉದಾಹರಣೆಗೆ ಈ ಯಡ್ಜ್ ದೂರದ ಯಡ್ಜ್ಗಳನ್ನು ಒಳಪಡುವುದಿಲ್ಲ ಅವುಗಳು 0 ಆಗುತ್ತದೆ ಇದನ್ನು ನಾವು ನೋಡಿದ್ದೇವೆ ಅಲ್ಲವೇ ಹೀಗಾಗಿ ಇಲ್ಲಿ ಬೌಂಡರಿ ಅಥವಾ ಗಡಿ ಗಮನಕ್ಕೆ ಬರುತ್ತದೆ ಹೀಗಾಗಿ ಇದರಿಂದಲೇ ಮೊದಲನೆಯ ಕೋರ್ಸಿನಲ್ಲಿ ಫೈನೈಟ್ ಎಲಿಮೆಂಟ್ ಅಥವಾ FDTD ಅಲ್ಲಿ ಸ್ಕ್ಯಾಟರೆಡ್ ಸೀಲ್ಡ್ ಫಾರ್ಮುಲೇಶನ್ಸ್ ಬಗ್ಗೆ ವಿವರಿಸುವುದಿಲ್ಲ ಆದರೆ ನೀವು ನೋಡಬಹುದು ಇದೇನು ಅಷ್ಟು ಕಷ್ಟ ಇಲ್ಲ ಒಂದು ವಿಷ್ಯ ನೆನಪಿಟ್ಟುಕೊಳ್ಳಬೇಕಾದ ಅದೇನೆಂದರೆ ಇದನ್ನು ಅಂಚಿನಿಂದ ಮಾಡಬೇಕು ನೀವು ನಿಮ್ಮ ವೇರಿಯೇಬಲ್ ಮೇಲೆ ಗಮನ ಇಟ್ಟುಕೊಳ್ಳಬೇಕು ಅದು ಸ್ಕ್ಯಾಟರೆಡ್ ಫೀಲ್ಡ್ ಅಥವಾ ಟೋಟಲ್ ಫೀಲ್ಡ್ ಡೇ ಎಂದು ಅವುಗಳು ಬೇರೆ ಬೇರೆ ಹಾಗಿದ್ದರೆ ಅವುಗಳನ್ನು ಸರಿಯಾದ ಮೊತ್ತದಿಂದ ಕಳಿಯಬೇಕು ಹೀಗಾಗಿ ಈಕ್ವೇಶನ್ ಗಳ ವ್ಯವಸ್ಥೆಯು ವಿಸ್ತಾರವಾಗುತ್ತದೆ ಆದರೆ ಅದು ದೊಡ್ಡ ವಿಷಯವಲ್ಲ ಇಲ್ಲಿ ಬುದ್ಧಿವಂತಿಕೆಯನ್ನು ಉಪಯೋಗಿಸಲು ಹಲವು ದಾರಿಗಳು ಇದೆ ಅದೇನೆಂದರೆ ಸೆಟ್ 2 ಹಾಗೂ 3 ಅನ್ನು ಒಂದೇ ವೇರಿಯೇಬಲ್ ಲಿಗೆ ಕೊಡಿಸಬೇಕು ಇದನ್ನು ಕಂಡುಹಿಡಿದವರು ಅದೇ ತರಹದ ಉತ್ತರ ಹೊಂದುತ್ತೀರಿ ನಾವು ಇದನ್ನು ಸ್ವತಂತ್ರವಾಗಿ ಸಾಲ್ವ ಆಗುವುದಿಲ್ಲ ಈ ಯಡ್ಜ್ ಗಳಿಂದ ಹಸಿರು ತ್ರಿಕೋನವನ್ನು ನೋಡಿ ನಾವು ಇದನ್ನು ಸ್ವತಂತ್ರವಾಗಿ ಸಾಲ್ವ ಮಾಡಲು ಆಗುವುದಿಲ್ಲ ಏಕೆಂದರೆ ಈ ಹಸಿರು ತ್ರಿಕೋನವು ಸೆಟ್ ಒಂದು ಹಾಗೂ ಎರಡರ ಯಡ್ಜ್ ನ್ನು ಹೊಂದಿರುತ್ತದೆ ಹೀಗಾಗಿ ಇವುಗಳು ವಿಸಂಯೋಜನೆ ಆಗುವುದಿಲ್ಲ ನಾನು ಸೆಟ್ ಒಂದನ್ನು ಪೂರ್ಣವಾಗಿ ಸಾಲ್ವ ಮಾಡಲು ಆಗುವುದಿಲ್ಲ ಏಕೆಂದರೆ ಸೆಟ್ ಒಂದು ಏನೆಂದರೆ ಈ ತ್ರಿಕೋಣವನ್ನು ನೋಡಿ ಇದು ಸೆಟ್ ಒಂದು ಹಾಗೂ ಎರಡರ ಎಡ್ಜ್ ಗಳನ್ನು ಹೊಂದಿದೆ ಹಾಗಾಗಿ ಅವುಗಳು ಒಟ್ಟು ಸೇರಿ ಈಕ್ವೇಶನ್ ಆಗುತ್ತದೆ ಹೀಗಾಗಿ ನನಗೆ ಈಕ್ವೇಶನ್ ಗಳ ವ್ಯವಸ್ಥೆ ಅನ್ನು ಸೆಟ್ ಒಂದರಲ್ಲಿ ಪೂರ್ಣವಾಗಿ ಹೊಂದಲು ಆಗುವುದಿಲ್ಲ ನಾನೇನು ಹೇಳುತ್ತಿದ್ದೇನೆ ಎಂದರೆ ಸೆಟ್ ಒಂದು ಪೂರ್ಣವಾಗಿ ಆಂತರಿಕ ಯಡ್ಜ್ ಗಳು ಅಥವಾ ಯಡ್ಜ್ ಆಗಿರುತ್ತದೆ ಹಾಗಾದರೆ ಸೆಟ್ ಒಂದು ಯಾವುದಕ್ಕೆ ಒಳಪಡುತ್ತದೆ ಎಂದರೆ ವಿದ್ಯಾರ್ಥಿ ಇದು ಇದಕ್ಕೆ ಒಳಪಡುವುದಿಲ್ಲ ವಿದ್ಯಾರ್ಥಿ ಅದು ಮೊದಲನೇ ಇಕ್ವೇಶನ್ ಎಂದರೆ ಯಾವ ಈಕ್ವೇಶನ್ ವಿದ್ಯಾರ್ಥಿ ಹಾಗೆಂದರೆ ಅದು ಇದು ನಿನ್ನ Ax ಇದುವೇ ಆ ಸೆಟ್ ಇಲ್ಲಿ ಬೇರೆ ಯಾವ ಈಕ್ವೇಶನ್ ನಿನ್ನ ಸೆಟ್ ಇಲ್ಲ ಅಲ್ಲ ಇದುವೇ ಪೂರ್ಣ ಸೆಟ್ಟಿನ ಇಕ್ವೇಶನ್ ಗಳು ಇಲ್ಲಿ ವೇರಿಯೇಬಲ್ ಗಳ ಲೆಕ್ಕವನ್ನು ಯಡ್ಜ್ ಗಳಲ್ಲಿ ಎರಡು ಬಾರಿ ಮಾಡಿದ್ದೇನೆ ಹೀಗಾಗಿ ನನಗೆ ಸೆಟ್ ಒಂದು ಎರಡು ಹಾಗೂ ಮೂರನ್ನು ಪ್ರತ್ಯೇಕವಾಗಿ ಹುಡುಕಲು ಸಾಧ್ಯವಿಲ್ಲ ವಿದ್ಯಾರ್ಥಿ ಅವುಗಳೆಲ್ಲ ಏಕೆಂದರೆ ಅವು ಜೋಡಿ ಆಗಿಲ್ಲ ವಿದ್ಯಾರ್ಥಿ ಹೌದು ಹೌದು ಯಾವಾಗಲೂ ಬೇರೆ ಸೆಟ್ಟಿಗೆ ಸೇರಿದಂತಹ ಒಂದು ವೇರಿಯಬಲ್ ಇದ್ದೇ ಇರುತ್ತದೆ ಹೀಗಾಗಿ ನಾವು ಇಕ್ವೇಶನ್ ಗಳ ಸೆಟ್ ಅನ್ನು ಮಾಡುವಾಗ ಜೋಡಣೆ ಆಗುವುದು ಖಾತರಿಯಾಗುತ್ತದೆ ಅರ್ಥವಾಯಿತೆ ಈಗ ಇನ್ಸಿಡೆಂಟ್ ಫೀಲ್ಡಿನಲ್ಲಿ ಏನಾಗುತ್ತದೆ ಎಂದು ಇಲ್ಲಿ ನಾವು ಟೋಟಲ್ ಫೀಲ್ಡ್ ಹಾಗೂ ಸ್ಕ್ಯಾಟರೆಡ್ ಫೀಲ್ಡ್ ನಡುವೆ ಹೋಲಿಕೆ ಮಾಡಬಹುದು ಹೀಗಾಗಿ ಇನ್ಸಿಡೆಂಟ್ ಫೀಲ್ಡ್ ಅಲ್ಲಿ ಟೋಟಲ್ ಉದಾಹರಣೆಗೆ ಟೋಟಲ್ F ಅಥವಾ TF ಮತ್ತು SF TF ಇನ್ಸಿಡೆಂಟ್ ಫೀಲ್ಡ್ ಎಲ್ಲಿ ಕಾಣಿಸಿಕೊಳ್ಳುತ್ತದೆ ಎಲ್ಲಿ ಎಂದರೆ ಇದರಲ್ಲಿ ಇದು ಟೋಟಲ್ ಫೀಲ್ಡ್ ಫಾರ್ಮುಲೇಶನ್ ಇವುಗಳೆಲ್ಲ ಆಗಿರುವುದು ಇದರಲ್ಲಿ ಅತಿ ಹೊರಗಿನ ಬೌಂಡರಿ ಅಲ್ಲವೇ ಹಾಗಾದರೆ ಟೋಟಲ್ ಫೀಲ್ಡ್ ಕಾಣಿಸಿಕೊಳ್ಳುವುದು ಇಲ್ಲಿ ಸ್ಕ್ಯಾಟರ್ ಫೀಲ್ಡಿನಲ್ಲಿ ಎಲ್ಲಿ ಕಾಣಿಸಿಕೊಳ್ಳುತ್ತದೆ ಇಕ್ವೇಶನ್ ಗಳ ವ್ಯವಸ್ಥೆಯಲ್ಲಿ ಎಲ್ಲಿರುತ್ತದೆ ಇದರಲ್ಲಿ ಇಲ್ಲಿ ಅಲ್ಲ ಇಲ್ಲಿ ಇನ್ಸಿಡೆಂಟ್ ಫೀಲ್ಡ್ ಅಲ್ಲಿ ಏನೂ ಇಲ್ಲ ಏಕೆಂದರೆ ಸ್ಕ್ಯಾಟರೆಡ್ ಫೀಲ್ಡ್ ಒಂದು ವೇರಿಯೇಬಲ್ ಇಲ್ಲಿ ಇನ್ಸಿಡೆಂಟ್ ಫೀಲ್ಡ್ ಕಾಣಿಸಿಕೊಳ್ಳಲು ಸಾಧ್ಯತೆ ಇಲ್ಲ ಈಗ ನಿಮಗೆ ಅನಿಸುತ್ತಿದೆಯೇ ಇದು ತುಂಬಾ ದೊಡ್ಡ ವ್ಯತ್ಯಾಸ ಎಲ್ಲಿ ಇನ್ಸಿಡೆಂಟ್ ಫೀಲ್ಡ್ ಅನ್ನು ಫಾರ್ಮುಲೇಶನ್ಸ್ ಗೆ ಪರಿಚಯಿಸಲಾಗಿದೆ ಎಂದು ಇಲ್ಲಿ ನಮ್ಮೊಂದಿಗೆ ಕಡಿಮೆ ಸಂಖ್ಯೆಯ ಎಡ್ಜ್ ಗಳು ಇದೆ ಹಾಗಾದರೆ ಏನಂತೆ ನಾನ್ ಜೀರೊ ಎಂಟ್ರಿಗಳನ್ನು b ನಲ್ಲಿ ಲೆಕ್ಕ ಮಾಡಿದರೆ ನಮಗೆ ಏನು ದೊರೆಯುವುದಿಲ್ಲ ಬೇರೆ ಏನಾದರೂ ಆಗುತ್ತೆಯೆ ಇದು ನ್ಯೂಮರಿಕಲ್ ಕಂಪ್ಯೂಟೆೆಷನ್ ನ ಒಂದು ಭಾಗ ಇದು ನಿಮಗೆ ಗೊತ್ತಿರಬೇಕು ಒಂದು ವೇಳೆ ನನ್ನಲ್ಲಿ ಬೌಂಡರಿ ಇದ್ದರೆ ಇಲ್ಲಿ ಆಬ್ಜೆಕ್ಟ್ ಅನ್ನು ಪರಿಚಯಿಸಿದರೆ ಅಥವಾ ಪ್ಲೇನ್ವೇವ್ ಅನ್ನು ಪರಿಚಯಿಸಿದರೆ ನನಗೆ ಗೊತ್ತು ಫೀಲ್ಡಿನ ಫಾರ್ಮ್ ಹೇಗಿರಬೇಕೆಂದು ಏಕೆಂದರೆ ಅಲ್ಲಿ ಯಾವುದೇ ಆಬ್ಜೆಕ್ಟ್ ಪ್ಲೇನ್ವೇವ್ ಇರುವುದಿಲ್ಲ ಆದರೆ ನಾನು ಇದನ್ನು ಫೈನೈಟ್ ಎಲಿಮೆಂಟ್ ಮೆಷ್ ಅಲ್ಲಿ ಸಾಲ್ವ್ ಮಾಡಲು ಆಯ್ದುಕೊಳ್ಳಬಹುದು ನನಗೆ ಅದೇ ಉತ್ತರ ದೊರೆಯಬೇಕು ನಿನಗೆ ಅದೇ ಉತ್ತರ ಸಿಗುತ್ತಿದೆಯೇ ನಿನಗೆ ಅದೇ ಉತ್ತರ ಸಿಗುತ್ತದೆ ನೀನು ವಿವೇಚನೆಯನ್ನು ಮತ್ತಷ್ಟು ಸೂಕ್ಷ್ಮವಾಗಿ ಮಾಡಿದರೆ ಏಕೆಂದರೆ ವೇರಿಯಬಲ್ ಅನ್ನು ತ್ರಿಕೋನಗಳ ಫಂಕ್ಷನ್ ನ ಮೇರೆಗೆ ಪರಿಗಣಿಸಲಾಗಿದೆ ನೀವು ನೋಡಿದ್ದೀರಿ ಅವುಗಳು x ಹಾಗೂ y ಅಲ್ಲಿ ಲೀನಿಯರ್ ಆಗಿದ್ದವುಆದರೆ ಸುವಲ್ಲಿ ಫೀಲ್ಡ್ sine ಮತ್ತು cos ಗಳು ಹೀಗಾಗಿ ನಾನು sine ಮತ್ತು cos ಗಳನ್ನು ಲೀನಿಯರ್ ಆಗಿ ಅಂದಾಜಿಸುತ್ತಾ ಇದ್ದರೆ ಅಂದಾಜು ವೃದ್ಧಿಗೊಳ್ಳುತ್ತದೆ ಯಾವಾಗ ತ್ರಿಕೋನಗಳ ಗಾತ್ರ ಸಣ್ಣ ಮಾಡಿದಾಗsinex cosx ಆಗುತ್ತದೆ ಹೀಗೆ ಸೋರ್ಸ್ ಲೊಕೇಶನ್ ಹತ್ತಿರ ಹೋಗುವಾಗ ಮೆಷ್ ಮೇಲೆ ಇನ್ಸಿಡೆಂಟ್ ಫೀಲ್ಡ್ ನ ಅಂದಾಜು ಹೆಚ್ಚು ಕಮ್ಮಿ ಸ್ಪಷ್ಟವಾಗುತ್ತದೆ ದೂರ ಹೋದಾಗ ಸ್ಪಷ್ಟತೆ ಕಮ್ಮಿಯಾಗುತ್ತದೆ ಏಕೆಂದರೆ ದೋಷಗಳು ಜಾಸ್ತಿಯಾಗುತ್ತದೆ ದೂರ ಹೋದಾಗೆಅಂದರೆ ಬೌಂಡರಿ ಕಂಡೀಶನ್ ಹತ್ತಿರ ಅದು ಸ್ಪಷ್ಟವಾಗುತ್ತದೆ ಏಕೆಂದರೆ ಫೀಲ್ಡ್ ಗಳು ಬೌಂಡರಿ ಕಂಡೀಷನ್ನು ಹೋಲಲು ಪ್ರಯತ್ನಿಸುತ್ತದೆ ಇನ್ನು ಮುಂದೆ ಹೋದಾಗೆ ಅಂದಾಜುಗಳ ದೋಷಗಳು ಹೆಚ್ಚಾಗುತ್ತಾ ಹೋಗುತ್ತದೆ ಏಕೆಂದರೆ ನಾನು sin ಮತ್ತು cos ಅನ್ನು ಲೀನಿಯರ್ ನಿಯಮಗಳ ಮೇರೆಗೆ ಪ್ರತಿನಿಧಿಸಲು ಪ್ರಯತ್ನಿಸುತ್ತಿದ್ದೇನೆ ಸರಿ ಈಗ ನಿಮಗೆ TF ಮತ್ತು SF ಗಳಲ್ಲಿ ಯಾವುದು ಉತ್ತಮ ಎಂದು ಹೇಳಬಹುದೇ SF ಉತ್ತಮ ಅಲ್ಲವೇ ವಿದ್ಯಾರ್ಥಿ ಏಕೆಂದರೆ TF ಇನ್ಸಿಡೆಂಟ್ ಫೀಲ್ಡ್ ಆಗಿರುತ್ತದೆ ಏಕೆಂದರೆ TF ಇನ್ಸಿದೆಂಟ್ ಫೀಲ್ಡ್ ಆಗಿದ್ದು ಕೊನೆಗೂ ಬೌಂಡರಿ ಅಲ್ಲಿ ಕಾಣಿಸಿಕೊಳ್ಳುತ್ತದೆ ಹಾಗಾದರೆ ಅದು ಎಮರಿ ಕಲ್ಲಾಗಿ ಆಬ್ಜೆಕ್ಟ್ ಇನ ಕಡೆ ಪ್ರಚಾರ ವಾಗುತ್ತದೆ ಮತ್ತು ಸ್ಕ್ಯಾಟರ್ ಆಗುತ್ತದೆ ಆದರೆ ಸ್ಕ್ಯಾಟರೆಡ್ ಫೀಲ್ಡಿನಲ್ಲಿ ಇಕ್ವೇಶನ್ ಗಳ ವ್ಯವಸ್ಥೆಯಲ್ಲಿ ಆಬ್ಜೆಕ್ಟಿನ ಸರ್ಫೇಸ್ ಮೇಲೆ ಇದನ್ನು ಪರಿಚಯಿಸಲಾಗುತ್ತದೆ ಇಲ್ಲಿ ಗ್ರಿಡ್ಡ್ ದಿಸ್ಪರ್ಶನ್ ಇಲ್ಲ ಅಲ್ಲವೇ ಇದನ್ನು ನಾನು ಮುಂದೆ ಫೈನೈಟ್ ಡಿಫರೆನ್ಸ್ ಟೈಮ್ ಡೊಮೇನ್ ಅಲ್ಲಿ ನೋಡುತ್ತೇವೆ ಇಲ್ಲಿ ಇನ್ಸಿಡೆಂಟ್ ಫೀಲ್ಡ್ ನನಗೆ ಗೊತ್ತು ಆದರೆ ಒಮ್ಮೆ ನಾನು ಇಕ್ವೇಶನ್ ಗಳ ವ್ಯವಸ್ಥೆಗೆ ಇದನ್ನು ಹಾಕಿದರೆ ಅವುಗಳಿಗೆ ಅವುಗಳ ಫಾರ್ಮ್ ನಾನು ಕೊಡುವವರಿಗೆ ಗೊತ್ತಿರುವುದಿಲ್ಲ ಹೀಗಾಗಿ ಸ್ಕ್ಯಾಟರೆಡ್ ಫೀಲ್ಡ್ ಈ ಪ್ರಯೋಜನವನ್ನು ಹೊಂದಿದೆ ಇಲ್ಲಿ ಇದು ಇದರಲ್ಲಿ ಬರುತ್ತದೆ ಬೇರೆ ಏನಾದರೂ ಯೋಚಿಸಬಹುದೇ ಇದುವೇ ಸ್ಕ್ಯಾಟರೆಡ್ ಫೀಲ್ಡ್ ನ ಪ್ರಮುಖ ಪ್ರಯೋಜನ ವಲ್ಲವೇ ಇದರ ಇನ್ನೊಂದು ಪ್ರಯೋಜನವೇನೆಂದರೆ ಉದಾಹರಣೆಗೆ ರೇಡಿಯೇಶನ್ ಬೌಂಡರಿ ಕಂಡೀಶನ್ ಸರಿ ಇಲ್ಲದಿದ್ದರೆ ಇದು ಹೊಡೆಯುವ ಫೀಲ್ಡ್ ನಾರ್ಮಲ್ ಹಾಗಿಲ್ಲದಿದ್ದರೆ ಅಂದರೆ 90ಡಿಗ್ರಿ ಅಲ್ಲಿ ಬರದಿದ್ದರೆ ಏನಾದರೂ ಪ್ರತಿಬಿಂಬಿಸುತ್ತದೆ ಅಲ್ಲವೇ ಈಗ ನೀವು ಇಂಜಿನಿಯರ್ ಆಗಿ ಇದನ್ನು ವೃದ್ಧಿಸಬೇಕಾದರೆ ಸದ್ಯಕ್ಕೆ ಇದು ಟೋಟಲ್ ಫೀಲ್ಡ ಅಥವಾ ಸ್ಕ್ಯಾಟರೆಡ್ ಫೀಲ್ಡ್ಯೆ ಎಂದು ನೋಡುವುದು ಬೇಕಾಗಿಲ್ಲ ಹಲವು ವೇವ್ ಗಳು ಇಲ್ಲಿ ಬಂದಿದೆ ಇದು ಟೋಟಲ್ ಫೀಲ್ಡ್ ಹಾಗೂ ಸ್ಕ್ಯಾಟರೆಡ್ ಫೀಲ್ಡ್ ಅಲ್ಲಿ ಪಾಲನೆಯಾಗುತ್ತದೆ ಸ್ಕ್ಯಾಟರೆಡ್ ಫೀಲ್ಡ್ ಫಾರ್ಮುಲೇಶನ್ ಅಲ್ಲಿಯೂ ನಾನು ಬೌಂಡರಿ ಕಂಡಿಶನ್ನು ಹಾಕುತ್ತಿದ್ದೇನೆ ಇಲ್ಲಿ RBC ನಾರ್ಮಲ್ ಇನ್ಸಿಡೆನ್ಸ್ ನಲ್ಲಿ ಪಾಲನೆಯಾಗುತ್ತದೆ ನಾನ್ ನಾರ್ಮಲ್ ಇನ್ಸಿಡೆನ್ಸ್ ನಲ್ಲಿ ಪಾಲನೆ ಆಗುವುದಿಲ್ಲ ಕೆಲವು ಅಂಶಗಳು ಇಲ್ಲಿ ಪ್ರತಿಬಿಂಬ ನೆ ಆಗುತ್ತದೆ ಈಗ ಇಂಜಿನಿಯರ್ ಆಗಿ ಇದನ್ನು ಕಮ್ಮಿ ಮಾಡಬೇಕಾದರೆ ಬೇರೆ ಯಾವ ದಾರಿ ಇದೆ ಇದು ನ್ಯೂಮರಿಕಲ್ ರೆಫ್ಲೆಕ್ಷನ್ ಏಕೆಂದರೆ ನಿಕರವಾಗಿರದ ಬೌಂಡರಿ ಕಂಡಿಶನ್ ನಿನ್ನಿಂದ ನನಗೆ ಇದನ್ನು ಕಮ್ಮಿ ಮಾಡಬೇಕು ಹಾಗಾದರೆ ಏನು ಮಾಡಲಿ ಈ ಸಂದರ್ಭವನ್ನು ನಿಜ ಜೀವನದ ಪರಿಸ್ಥಿತಿಯಲ್ಲಿ ಲೆಕ್ಕಕ್ಕೆ ತಗೊಂಡರೆ ನಿಜ ಜೀವನದ ಪರಿಸ್ಥಿತಿಯಲ್ಲಿ ಆಂಟೆನಾ ಇಲ್ಲಿರುತ್ತದೆ ಇದು ಕೆಲವು ಫೀಲ್ಡ್ ಗಳನ್ನು ಹೊರಸೂಸುತ್ತದೆ ನಿಮಗೆ ಫಿಲ್ಟರ್ ಗಳು ಹಿಂದಕ್ಕೆ ಬರಬಾರದು ಇದುವೇ ಪ್ರತಿಬಿಂಬವೇ ಇದು ಆಗಬಾರದೆಂದರೆ ಏನು ಮಾಡಬೇಕು ವಿದ್ಯಾರ್ಥಿ ಬೌಂಡರಿಯನ್ನು ಹೆಚ್ಚಳ ಮಾಡಬೇಕು ಉದಾಹರಣೆಗೆ ನಾನು ಬೌಂಡರಿಯನ್ನು ಹೆಚ್ಚಳ ಮಾಡಲು ಆಗದಿದ್ದರೆ ನಾನು ಒಂದು ಕೋಣೆಯಲ್ಲಿದ್ದರೆ ನಾನು ನನ್ನ ಕೊನೆಯನ್ನು ದೊಡ್ಡ ಮಾಡಲಾಗುವುದಿಲ್ಲ ನಾನು ಅಬ್ಸರ್ಬರ್ ಅನ್ನು ಹಾಕಿದರೆ ಏನು ಹಿಂದಕ್ಕೆ ಬರುವುದಿಲ್ಲ ನಾವು ಈ ಉದಾಹರಣೆಯನ್ನು ಅಕೌಸ್ಟಿಕ್ ಚೇಂಬರ್ ಅಥವಾ ಅನೆಕೊಯಿಕ್ ಚೇಂಬರ್ ಗಳಲ್ಲಿ ನೋಡಿದ್ದೇವೆ ಇಲ್ಲಿ ಗೋಡೆಗಳಿಂದ ಏನೋ ಪ್ರತಿಬಿಂಬಿಸುವುದಿಲ್ಲ ಹೀಗಾಗಿ ಇಲ್ಲಿ ಅಬ್ಸಾರ್ಬ ಆಗುವ ಪರಿಸ್ಥಿತಿ ಉದ್ಭವವಾಗುತ್ತದೆ ಮೈಕ್ರೋವೇವ್ ಹಾಗೂ ರೇಡಾರ್ ಗಳ ಅಧ್ಯಯನದ ಲ್ಯಾಬುಗಳಲ್ಲಿ ಅನೇಕ ಚೇಂಬರ್ ಗಳು ಇರುತ್ತವೆ ಇಲ್ಲಿ ಆಂಟೆನಾ ಗಳನ್ನು ನಿರೂಪಿಸಲು ನಮಗೆ ಗೋಡೆಗಳಿಂದ ಬರುವ ಪ್ರತಿಬಿಂಬ ಇರಬಾರದು ಈ ರೂಮಿನಲ್ಲಿ ನಾನು ಅಳತೆ ಮಾಡಿದರೆ ನನಗೆ ಆಂಟಿನಾದ ರೇಡಿಯೇಶನ್ ಪ್ಯಾಟರ್ನ್ ಸಿಗುತ್ತದೆ ಆದರೂ ಅಚಾತುರ್ಯದಿಂದ ಏನಾದರೂ ಪ್ರತಿಬಿಂಬಗಳು ಆದರೆ ಏನು ಮಾಡುವುದು ನಾನು ಗೋಡೆಗಳಿಗೆ ಅಬ್ಸರ್ಬರ್ ಗಳನ್ನು ಹಾಕುತ್ತೇನೆ ಇದು ನಿಜಜೀವನ ಪರಿಸ್ಥಿತಿಯಲ್ಲಿ ಅಬ್ಸರ್ಬರ್ ಆಗಿದೆ ನಾನು ಇದನ್ನು ಗಣಿತದಲ್ಲಿ ಹೇಗೆ ಪ್ರತಿನಿಧಿಸುವುದು ವಿದ್ಯಾರ್ಥಿ ಸರ್ ವಿದ್ಯಾರ್ಥಿ ಹೆಚ್ಚುವರಿ ಪ್ಯಾಡಿಂಗ್ ಹಾಕಬೇಕಾಗುತ್ತದೆ ಹೆಚ್ಚುವರಿ ಪ್ಯಾಡಿಂಗ್ಹಾಕುವುದೇ ಸರಿ ಆದರೆ ಅಬ್ಸಾರ್ಬರ್ಅನ್ನು ನಾನು ಗಣಿತದಲ್ಲಿ ಹೇಗೆ ತೋರಿಸುವುದು ಹೇಗೆ ನಿಜ ಪರಿಸ್ಥಿತಿಯಲ್ಲಿ ನೀನು ಹೇಳಿದಾಗೆ ಫೀಲ್ಡ್ ಅನ್ನು ಅಳೆಯಬೇಕು ಆದರೆ ಗಣಿತ ದಲ್ಲಿ ಏನು ಮಾಡಬೇಕು ವಿದ್ಯಾರ್ಥಿ a ಎಂದು ಮೆಜರ್ ಮಾಡುವುದೇ ಇಲ್ಲಿ ನೀವು ಕಂಪ್ಯೂಟ್ ಎಂದು ಹೇಳಬೇಕು ಮೆಜರ್ ಎಂದು ಅಲ್ಲ ಇಲ್ಲಿ ನಾನು ಮೊದಲು ಇಕ್ವೇಶನ್ ಗಳ ವ್ಯವಸ್ಥೆಯನ್ನು ಪರಿಹರಿಸದೆ ಹೇಗೆ ಮುಂದುವರಿಸುವುದು ಒಮ್ಮೆ ನಾನು ಅದನ್ನು ಅನಿಖರ ಬೌಂಡರಿ ಇಂದ ಸಾಲ್ವ ಮಾಡಿದಮೇಲೆ ಎಲ್ಲ ಒಟ್ಟಿಗೆ ಇರುತ್ತದೆ ಹೀಗಾಗಿ ನಾವು ನಿಜ ಪರಿಸ್ಥಿತಿಯ ಸಮಸ್ಯೆಯನ್ನು ಗಣಿತದ ಸಮಸ್ಯೆಯಾಗಿ ಇಲ್ಲಿ ಕೆಲವು ಅಬ್ಸಾರ್ಬ್ ಮಾಡುವಂತಹ ಲೇಯರ್ ಗಳನ್ನು ಹಾಕುತ್ತೇನೆ ಇಲ್ಲಿ ಅಬ್ಸಾರ್ಬ್ ಎಂದರೆ ನಿಮ್ಮ ತಲೆಯಲ್ಲಿ ಬರಬೇಕಾದ ಮೊದಲನೆಯ ವಿಷಯ ನೀವು ಅಂಡರ್ಗ್ರಾಡ್ನ EM ಕೋರ್ಸಿನಲ್ಲಿ ಕಲಿತ ಸ್ಕಿನ್ ದೆಪ್ತ್ ಸ್ಕಿನ್ ಡೆಪ್ತ್ ಎಂದರೆ ಏನು ನಿಮ್ಮಲ್ಲಿ ಒಂದು ಕಂಡಕ್ಟರ್ ಇದ್ದರೆ ವಿದ್ಯಾರ್ಥಿ ಸರಿ ಒಳಗೆ ಹೋದ ವೇವ್ ಗಳು ಅಬ್ಸಾರ್ಬ್ ಆಗುತ್ತದೆ ಮತ್ತು ಸ್ಕಿನ್ ಡೆಪ್ತ್ಇನ ಬಳಿಕ ನಾಶವಾಗುತ್ತದೆ ಆದರೆ ಆ ಪ್ರಾಪರ್ಟಿ ಗೆ ಹಲವು ಮಟ್ಟದ ಸ್ಕಿನ್ ಏಕೆ ಇದೆ ಮೀಡಿಯಂನಲ್ಲಿ ಲಾಸ್ ಇದೆ ಮೀಡಿಯಂನಲ್ಲಿ ಕಂಡಕ್ಟಿವಿಟಿ ಇಲ್ಲದಿದ್ದರೆ ಸ್ಕಿನ್ ಡೆಪ್ತ್ಇನ ಲೆವೆಲ್ ಗಳಿಗೆ ಏನಾಗುತ್ತದೆ ವ್ಯಾಕ್ಯೂಮ್ ಇನ ಸ್ಕಿನ್ ಡೆಪ್ತ್ ಏನು ಸ್ಕಿನ್ ಡೆಪ್ತ್ ಇನ್ಫಿನಿಟಿ ಆಗಿರುತ್ತದೆ ಇಲ್ಲಿ ವೇವ್ ಎಂದೊ ನಶಿಸುವುದಿಲ್ಲಏಕೆಂದರೆ ವ್ಯಾಕ್ಯೂಮ್ ನಲ್ಲಿ ಲಾಸ್ ಇಲ್ಲ ಯಾವಾಗ ನಾನು ಲಾಸ್ ಅನ್ನು ಇದಕ್ಕೆ ಪರಿಚಯಿಸುತ್ತೇನೆ ಆಗ ಕಂಡಕ್ಟಿವಿಟಿ ಇರುತ್ತದೆ ವೇವ್ ನಾಶವಾಗುತ್ತಾ ಇರುತ್ತದೆ ಇದನ್ನು ಉದಾಹರಣೆಯಾಗಿಟ್ಟುಕೊಂಡು ಗಣಿತದಲ್ಲಿ ಅಬ್ಸರ್ಬರ್ ಅನ್ನು ಹೇಗೆ ಪ್ರತಿನಿಧಿಸುವುದು ನಾನು ಇಲ್ಲಿ ಹಸಿರು ಬಣ್ಣದಪ್ರದೇಶದಲ್ಲಿ ನಾನು ಎಪ್ಸಿಲೋನ್ r mu r ಗಳ ತ್ರಿಕೋನಗಳಲ್ಲಿ ಲಾಸ್ ಅನ್ನು ಪರಿಚಯಿಸುತ್ತೇನೆ ಹೀಗೆ ಇಲ್ಲಿ ನಾನು ಹೇಳಬಹುದು ಎಪ್ಸಿಲೋನ್ r ಕಾಂಪ್ಲೆಕ್ಸ್ ಆಗುತ್ತದೆ ಖಾಲಿ ಜಾಗದಲ್ಲಿ ಎಪ್ಸಿಲೋನ್ r 1 ಆಗಿರುತ್ತದೆ ಈಗ ಏನು ಮಾಡುವುದು ಎಂದರೆ ನಾನು ಅದನ್ನು 1 ಮೈನಸ್ j ಸಂಥಿಂಗ್ ಎಂದು ಇಟ್ಟುಕೊಳ್ಳುತ್ತೇನೆ ಇದು ಜಾರಿಗೊಳಿಸಲು ಒಂದು ದಾರಿ ಈಗ ವೇವ್ ನಾನ್ ನಾರ್ಮಲ್ ಆಗಿ ಬಂದರೆ ಏನಾಗುತ್ತದೆ ಕೆಲವು ಭಾಗಗಳು ರಿಫೆಲ್ಕಟ್ ಆಗುತ್ತದೆ ನೀವು ರೆಫ್ಲೆಕ್ಷನ್ ಕೊಎಫೀಸೈಂಟ್ ನೋಡಿದರೆ ಫ್ರೆಸ್ನಲ್ ರೆಫ್ಲೆಕ್ಷನ್ ಕೊಎಫೀಸೈಂಟ್ ಗಳು ಇರುತ್ತದೆ ಎಲ್ಲಿಯವರೆಗೆಂದರೆ ಹಾಗೂ ಇವೆರಡು ಮಾಧ್ಯಮ ಗಳ ರೆಫ್ರಾಕ್ಟಿವೆ ಇಂದೆಕ್ಸ್ ಇಲ್ಲಿ ಕೆಲವು ರೆಫ್ಲೆಕ್ಷನ್ ಗಳು ಆಗುತ್ತದೆ ಆದರೆ ನಾನು ಈ ರೆಫ್ರಾಕ್ಟಿವೆ ಇಂದೆಕ್ಸ್ ಗಳನ್ನು ಬದಲಿಸಬಹುದು ಈ ಹಸಿರು ಬಣ್ಣದ ಪ್ರದೇಶದಿಂದ ಹೀಗೆ ಆ ಅರಿವಿನಲ್ಲಿ ನಾವು ಮುಂದುವರೆಯುತ್ತೇವೆ ಇದು ಬೌಂಡರಿ ಕಂಡೀಶನ್ ಅನ್ನು ವೃದ್ಧಿಸಲು ಒಂದು ದಾರಿ ಮತ್ತು ಈ ಕೋರ್ಸಿನಲ್ಲಿ ಅಬ್ಸರ್ಬಿಂಗ್ ಲೇಯರ್ ಗಳ ಉದಾಹರಣೆಗಳನ್ನು ನೋಡುತ್ತೇವೆ ತುಂಬಾ ಒಳ್ಳೆಯ ಹಾಗೂ ಹೆಸರಾಂತ ವೇವ್ಅಬ್ಸರ್ಬರ್ ಎಂದರೆ PML ಪರ್ಫೆಕ್ಲಿ ಮ್ಯಾಚ್ಡ್ ಲೇಯರ್ ನಾವು ಮುಂದಿನ ವಿಷಯವನ್ನು ಮಾತನಾಡುತ್ತೇವೆ ಇದು ಅಬ್ಸಾರ್ಬರ್ ಉದಾಹರಣೆ ಇಲ್ಲಿ ಫೀಲ್ಡ್ ಅನ್ನು ಅಬ್ಸಾರ್ಬ್ ಮಾಡಲಾಗುತ್ತದೆ ಮತ್ತು ರೆಫ್ಲೆಕ್ಷನ್ ಇರುವುದಿಲ್ಲ ನಿಮಗೆ ಟೋಟಲ್ ಫೀಲ್ಡ ಇನ ಅಬ್ಸಾರ್ಬರ್ ಗಳು ಹಾಗೂ ಸ್ಕ್ಯಾಟರೆಡ್ ಫೀಲ್ಡ್ ಇನ ಅಬ್ಸರ್ಬರ್ ಗಳಲ್ಲಿ ವ್ಯತ್ಯಾಸ ಕಾಣುತ್ತಿದೆಯೇ ನಾನು ಇಲ್ಲಿ ಅಬ್ಸರ್ಬಿಂಗ್ ಲೇಯರ್ ಅನ್ನು ಹಾಕುತ್ತೇನೆ ಏಕೆಂದರೆ ನನಗೆ ಬೌಂದರಿ ಕಾಂಡಿಶನ್ಸ್ ಗಳನ್ನು ವೃದ್ಧಿಸಬೇಕು ಇದನ್ನು ನಾನು ಟೋಟಲ್ ಫೀಲ್ಡ್ ಇಂದ ಪರಿಹರಿಸಲು ಪ್ರಯತ್ನಿಸಿದ ಏನಾಗುತ್ತದೆ ನಾನು ಇನ್ಸಿಡೆಂಟ್ ಫೀಲ್ಡ್ ಅನ್ನು ಪರಿಚಯಿಸಿದ ಜಾಗ ಬದಲಾಗುವುದಿಲ್ಲ ಅದು ಇದರಲ್ಲಿಯೇ ಇರುತ್ತದೆ ಈಗ ಇದು ಲಾಸ್ ಇರುವಂತಹ ಲೇಯರ್ ಮೂಲಕ ಸಂಚರಿಸಬೇಕು ಹಾಗಾಗಿ ನನಗೆ ಮತ್ತಷ್ಟು ದೋಷಗಳು ಪ್ರಸರಣದಲ್ಲಿ ಸಿಗುತ್ತದೆ ಇದು ವ್ಯಾಕ್ಯೂಮ್ ಇನ ಮೂಲಕ ಹೋಗುವಷ್ಟು ಕೆಟ್ಟದ್ದು ಆದರೆ ಈಗ ಇದು ಲಾಸ್ ಇರುವಂತಹ ಲೇಯರ್ ಮೂಲಕ ಹೋಗಬೇಕು ವಿದ್ಯಾರ್ಥಿ ಹೌದು ಸೋರ್ಸ್ ಹೊರಗಿದೆಒಂದು ದೂರದ ರಾಡಾರ್ ಹಾಗೆ ಯೋಚಿಸುತ್ತದೆ ಅಂದುಕೊಳ್ಳಿ ಹಾಗಾದ್ದರಿಂದ ನನಗೆ ಕೋರ್ಸಿನ ಮೇಲೆ ಯಾವುದೇ ನಿಯಂತ್ರಣ ಇಲ್ಲ ಆದರೆ ನಾನು ಲಾಸ್ ಇರುವಂತಹ ಲೇಯರ್ ಅನ್ನು ಪರಿಚಯಿಸಿದಾಗ ಇನ್ಸಿಡೆಂಟ್ ಇದರ ವರೆಗೆ ಮುಂದುವರೆಯುತ್ತದೆ ಏನೂಬದಲಾವಣೆ ಆಗುವುದಿಲ್ಲ ನಾನು ಟೋಟಲ್ ಫಾರ್ಮುಲೇಶನ್ ಅನ್ನು ನೋಡಿದರೆ ಬಲಬದಿಗೆ ನೋಡೋಣ ಟೋಟಲ್ ಫೀಲ್ಡ್ ಅಥವಾ ಸ್ಕ್ಯಾಟರೆಡ್ ಫೀಲ್ಡ್ ಆಗಲಿ ಬಲಬದಿಯ ಟರ್ಮ್ ಒಂದೇ ಆಗಿರುತ್ತದೆ ನಿಮ್ಮ ಮೆಟೀರಿಯಲ್ ಪ್ರಾಪರ್ಟಿ ಗಳು ಇಲ್ಲಿ ಮತ್ತು ಇಲ್ಲಿ ಬರುತ್ತದೆ ಹೀಗೆ ನಾನು ಲಾಸ್ ಇರುವಂತಹ ಮೆಟೀರಿಯಲ್ ಅನ್ನು ಇಲ್ಲಿ ಪರಿಚಯಿಸಿದ ವಿಷಯ ಈಕ್ವೇಶನ್ ಇನ ಎಡಬದಿಗೆ ಪರಿಣಾಮ ಬೀರುವುದಿಲ್ಲ ಹಾಗಾಗಿ ಇನ್ಸಿಡೆಂಟ್ ಫೀಲ್ಡ್ ಗಳು ಲಾಸ್ ಇರುವಂತಹ ಲೇಯರ್ ಗಳ ಮೂಲಕ ಪ್ರಯಾಣಿಸಬೇಕಾಗುತ್ತದೆ ಅಬ್ಸರ್ಬರ್ ಗಳ ಪ್ರಕಾರ ಟೋಟಲ್ ಫೀಲ್ಡ್ ನಲ್ಲಿ ದೋಷಗಳು ಹೆಚ್ಚು ಏಕೆಂದರೆ ಅಬ್ಸರ್ಬರ್ ಗಳ ಮೂಲಕ ಪ್ರಯಾಣಿಸುತ್ತದೆ ಸ್ಕ್ಯಾಟರೆಡ್ ಫೀಲ್ಡ್ ಫಾರ್ಮುಲೇಶನ್ ಏನಾಗುತ್ತದೆ ಚೆನ್ನಾಗಿದೆ ಯಾವುದೇ ಬದಲಾವಣೆ ಇಲ್ಲ ಏಕೆಂದರೆ ಇನ್ಸಿಡೆಂಟ್ ಫೀಲ್ಡ್ ಇದಕ್ಕೆ ಪರಿಚಯಿಸಲಾಗಿದೆ ಮತ್ತು ಅಬ್ಸಾರ್ಬರ್ ದೂರದಲ್ಲಿದೆ ಇದು ಎಲ್ಲದನ್ನೂ ಸುಧಾರಿಸುತ್ತದೆ ಏಕೆಂದರೆ ಸ್ಕ್ಯಾಟರೆಡ್ ಫೀಲ್ಡ್ ಕೂಡ ಅಬ್ಸರ್ಬ್ ಆಗಿ ಇನ್ಸಿಡೆಂಟ್ ಫೀಲ್ಡ್ ಯಾವುದೇ ಅವನತಿ ಇಲ್ಲದೆ ಮೆಷ್ಇನ ಮೂಲಕ ಸಂಚರಿಸುತ್ತದೆ ಹೀಗಾಗಿ ಗೆಲುವು ಗೆಲುವಿನ ಪರಿಸ್ಥಿತಿ ಉಂಟಾಗುತ್ತದೆ ಇಲ್ಲಿ ಸ್ಕ್ಯಾಟರೆಡ್ ಫೀಲ್ಡ್ ಫಾರ್ಮುಲೇಶನ್ಇನ ಎರಡು ಪ್ರಯೋಜನಗಳನ್ನು ನೋಡುತ್ತೇವೆ ಇಲ್ಲಿ ಬೌಂಡರಿ ಕಂಡೀಶನ್ ವೃದ್ಧಿಯಾಗುತ್ತದೆ ಹಾಗೂ ಫೀಲ್ಡಿನಲ್ಲಿ ಸಂಚರಿಸಲು ಇರುವ ದೋಷಗಳು ಇರುವುದಿಲ್ಲ ಇಲ್ಲಿ ಆಯ್ಕೆ ಕೊಟ್ಟರೆ ಟೋಟಲ್ ಫೀಲ್ಡ್ ಫಾರ್ಮುಲೇಶನ್ ಅಲ್ಲಿಯೇ ಕೋಡ್ ಮಾಡಲು ಸುಲಭ ತುಂಬಾ ಸಲ ಇದುವೇ ನೀವು ಮೊದಲು ಕೋಡ್ ಮಾಡುವುದು ಹಾಗೂ ಇದು ರೆಫರೆನ್ಸ್ ಸಲ್ಯೂಷನ್ ಆಗಿ ಉಪಯುಕ್ತ ಯಾವಾಗ ಎಂದರೆ ನಿಮಗೆ ಯಾವುದಾದರೂ ಕೆಲಸಕ್ಕೆ ಕೋಡ್ ಅನ್ನು ಉಪಯೋಗಿಸಲು ಇದ್ದರೆ ಸ್ಕ್ಯಾಟರೆಡ್ ಫೀಲ್ಡ್ ಫಾರ್ಮುಲೇಶನ್ ಉಪಯೋಗಿಸಬೇಕು ಏಕೆಂದರೆ ಇಲ್ಲಿ ಬೌಂಡರಿ ಕಂಡಿಶನ್ನು ವೃದ್ಧಿಸಬಹುದು ಇಲ್ಲಿ ಅಬ್ಸರ್ಬಿಂಗ್ ಲೇಯರ್ ಹಾಕುವುದು ಕ್ಷುಲ್ಲಕ ಈ ಕೋಡ್ ನಲ್ಲಿರುವುದು ಸರಿ ನೀವು ಕೆಲವು ಲಾಸ್ ಗಳನ್ನು ಪರಿಚಯಿಸಬೇಕು ಮತ್ತು ಅಬ್ಸಾರ್ಬರ್ ಗಳ ಈ ಡಿಸೈನ್ ಅಧ್ಯಯನದ ಬೇರೆನೆ ಭಾಗ ಆಗಿದೆ ಇದು ಒಳ್ಳೆಯ ವಿಷಯ ನಾವು ಎಲ್ಲಿಂದ ಶುರು ಮಾಡಿದ್ದೇವೆ ಎಂದರೆ ಯಾವತರಹದ ಶೇಪ್ ಫಂಕ್ಷನ್ ಗಳು ಸ್ಪೇಸ್ ನಲ್ಲಿ ಇರುವ ವ್ಯಕ್ಟರ್ ಗಳು ನಾವು ಈಕ್ವೇಶನ್ ಗಳನ್ನು ತಗೊಂಡು ಅದರ ವೀಕ್ ಫಾರ್ಮಿಗೆ ಪರಿವರ್ತಿಸಿ ದ್ದೇವೆ ಹಾಗೂ ನಾವು ಬೌಂಡರಿ ಕಂಡೀಶನ್ ರೇಡಿಯೇಶನ್ ಬೌಂಡರಿ ಕಂಡೀಶನ್ ಯಾವುದು ಎಂದರೆ ಸ್ಕ್ಯಾಟರೆಡ್ ಫೀಲ್ಡಿಗೆ ಸಂಬಂಧಪಟ್ಟದನ್ನು ನೋಡಿದ್ದೇವೆ ನಾವು ಎರಡು ವೇರಿಯಬಲ್ ಗಳನ್ನು ಆಯ್ಕೆ ಮಾಡಿದ್ದೇವೆ ಟೋಟಲ್ ಫೀಲ್ಡ್ ಅಥವಾ ಸ್ಕ್ಯಾಟರೆಡ್ ಫೀಲ್ಡ್ ಇವೆರಡು ಸಮಸ್ಯೆಯನ್ನು ಬಗೆಹರಿಸಲು ಇರುವ ಬೇರೆ ಬೇರೆ ದಾರಿಗಳು ಕಂಪ್ಯೂಟೇಷನಲ್ ಡೊಮೇನ್ ಇಲ್ಲಿ ಮುಕ್ತಾಯವಾಗುತ್ತದೆ ಅಲ್ಲಿಯೇ ನನಗೆ ಯಾವುದೇ ರಿಫ್ಲೆಕ್ಷನ್ ಗಳು ಬೇಡ ಇಲ್ಲಿಯೇ ನಾನು RBC ಅನ್ನು ಹಾಕುತ್ತೇನೆ ವಿದ್ಯಾರ್ಥಿ ಇದರ ಹತ್ತಿರ ಇರುವ ತ್ರಿಕೋನಗಳ ಲಾಸ್ ಇರುವ ಫ್ಯಾಕ್ಟರ್ ಹೌದು ಹೌದು ಇದರ ಹತ್ತಿರ ಇರುವ ತ್ರಿಕೋನಗಳಲ್ಲಿ ನಾನು ಲಾಸ್ ಅನ್ನು ಹಾಕುತ್ತೇನೆ ನಾನು ಅಬ್ಸರ್ಬರ್ ಅನ್ನು ಪರಿಗಣಿಸುವಾಗ ಇನ್ಸಿಡೆಂಟ್ ಫೀಲ್ಡ್ ವಿರೂಪಗೊಳ್ಳುತ್ತದೆ ವಿದ್ಯಾರ್ಥಿ ಅದಕ್ಕೆ ಟೋಟಲ್ ಫೀಲ್ಡ್ ಹೌದು ಟೋಟಲ್ ಫೀಲ್ಡ್ ಫಾರ್ಮುಲೇಶನ್ ವಿದ್ಯಾರ್ಥಿ Td H ಇನ್ಸಿಡೆಂಟ್ ಆಬ್ಜೆಕ್ಟ್ ಇಲ್ಲದಾಗ ಫೀಲ್ಡ್ ಅನ್ನು ವ್ಯಾಖ್ಯಾನಿಸುತ್ತದೆ ವಿದ್ಯಾರ್ಥಿ ಹೌದು ಎಲ್ಲಾದರ ಅನುಪಸ್ಥಿತಿ ಹೌದು ವಿದ್ಯಾರ್ಥಿ ಹೌದು ಆದರೆ ಅದು ಅಬ್ಸಾರ್ಬರ್ ಗಳ ಮೂಲಕ ಪ್ರಯಾಣಿಸಬೇಕು ಅಲ್ಲವೇ ವಿದ್ಯಾರ್ಥಿ ಹೌದು ಆದರೆ ಏಕೆಂದರೆ ಅನಾಲಿಟಿಕಲ್ ಫಾರ್ಮಿನಲ್ಲಿ ನಾನು ಅತ್ಯಂತ ಹೊರಗಿನ ಬೌಂಡರಿಯನ್ನು ಮಾತ್ರ ವ್ಯಾಖ್ಯಾನಿಸುತ್ತೇವೆ ಉಳಿದ ಪ್ರಸರಣ ಗಳನ್ನು ನಾವು ಮಾಡುವುದಿಲ್ಲ ಆದರೆ ಈಕ್ವೇಶನ್ ಗಳು ಮಾಡುತ್ತವೆ ಇನ್ಸಿಡೆಂಟ್ ಫೀಲ್ಡ್ ಇನ ಮಾಹಿತಿಯು ಆಬ್ಜೆಕ್ಟ್ ಇಗೆ ತಲುಪಬೇಕು ಏಕೆಂದರೆ ಸ್ಕ್ಯಾಟರ್ ಆಗಬೇಕಾದರೆ ಗಣಿತದಲ್ಲಿ ಮೆಷ್ಗಳ ಮೂಲಕ ಸ್ವಯಂಪ್ರೇರಿತವಾಗಿ ಆಗುತ್ತದೆ ನಾವು ಏನೂ ಮಾಡಬೇಕೆಂದಿಲ್ಲ ಆದರೆ ನಾವು ಮ್ಯಾಕ್ಸ್ವೆಲ್ ಇನ ಇಕ್ವೇಶನ್ ಗಳನ್ನು ಹಾಕಿದಾಗ ಇದುವೇ ಆಗುವುದು ಆದರೆ ಇಲ್ಲಿ ಇನ್ಸಿಡೆಂಟ್ ಫೀಲ್ಡ್ ಗಳು ಮೆಷ್ಇಂದ ವಿಕಾರಗೊಳ್ಳುತ್ತವೆ ಏಕೆಂದರೆ ಬೇಸಿಸ್ ಫಂಕ್ಷನ್ ನಿನ ಅಂದಾಜು ಹಾಳಾಗುತ್ತದೆ ಏಕೆಂದರೆ ಅಬ್ಸರ್ಬಿಂಗ್ ಲೇಯರ್ ಗಳಿಂದ ಇದು H ಇನ್ಸಿಡೆಂಟ್ ಇನ ಒಳಗಿನ ವ್ಯಾಲ್ಯೂ ಆಗಿರುತ್ತದೆ ವಿದ್ಯಾರ್ಥಿ ಇದರಲ್ಲಿ ಇದರಲ್ಲಿ ಕೆಲವು ಅನುಕಲ್ಯ ವಿದ್ಯಾರ್ಥಿ ಇದರ ಹೊರಗೆ ನೀವು ಆ ಲೆಕ್ಕಾಚಾರ ಮಾಡಬೇಕು ನೀವು ಇಕ್ವೇಶನ್ ಗಳ ವ್ಯವಸ್ಥೆಯಲ್ಲಿ H ಇನ್ಸಿಡೆಂಟ್ ಇನ ವ್ಯಾಲ್ಯೂ ಇದರ ಮೇರೆಗೆ ಮಾತ್ರ ಹೇಳುತ್ತಿದ್ದೀರಿ ನೀವು ಕೇಳುತ್ತಿದ್ದೀರಿ ಯಾವುದೋ ಒಂದು ಪಾಯಿಂಟಿ ನಲ್ಲಿ ಒಳಭಾಗದ H ಏನು ಕೇಳುತ್ತಿದ್ದೀರಿ H ಇನ್ಸಿಡೆಂಟೇ ಅಥವಾ H ಸ್ಕ್ಯಾಟರೆಡೇ ವಿದ್ಯಾರ್ಥಿH ಇನ್ಸಿಡೆಂಟ್ H ಇನ್ಸಿಡೆಂಟ್ ವಿದ್ಯಾರ್ಥಿ ಅದು ನಮಗೆ ಈಗಾಗಲೇ ಗೊತ್ತು ಎಂದು ಅಂದುಕೊಳ್ಳುತ್ತೇನೆ ಹೌದು ಅದು ನಮಗೆ ಗೊತ್ತು ವಿದ್ಯಾರ್ಥಿ ಇಡೀ ಡೊಮೇನಲ್ಲಿ ಅದು ಇಡೀ ಡೊಮೇನ್ ಅಲ್ಲಿ ಗೊತ್ತು ಆದರೆ ಅದು ಈಕ್ವೇಶನ್ ಗಳ ವ್ಯವಸ್ಥೆ ಬರುವುದಿಲ್ಲ ವ್ಯವಸ್ಥೆಯು ಇದನ್ನು ಇಲ್ಲಿ ಮಾತ್ರ ಒಪ್ಪಿಕೊಳ್ಳುತ್ತದೆ ಟೋಟಲ್ ಫೀಲ್ಡ್ ಫಾರ್ಮುಲೇಶನ್ ಅಲ್ಲಿ ಹೇಗೆ ಬರುತ್ತೆ ಎಂದರೆ ಇದು ನೀವು ಯಾವ r ವ್ಯಾಲ್ಯೂ ಹಾಕುತ್ತೀರಿ ಕೇವಲ ಬೌಂಡರಿ ಯಡ್ಜ್ ಅಲ್ಲವೇ ಎಡಬದಿಯಲ್ಲಿ RHS ಬಗ್ಗೆ ಮಾತನಾಡಲಾಗಿದೆ ಏಕೆಂದರೆ ಅದು ಸೂಕ್ಷ್ಮವಾಗಿದೆ ನಾವು ಎಲ್ಲದನ್ನು ಒಟ್ಟು ಹಾಕಲು ಎಡಬದಿಯಲ್ಲಿ ಒಟ್ಟುಹಾಕುತ್ತೇವೆ ಹಾಗಾಗಿ ಇದು ಕೊನೆಯ ಭಾಗ ನಾವು ಒಟ್ಟು ಹಾಕುವುದು ನಾವು ಈಗ ಎಡಬದಿಯಲ್ಲಿ ನೋಡಿ ಬಲಬದಿಯಲ್ಲಿ ನೋಡಿ ಮತ್ತು ಈಕ್ವೇಶನ್ ಗಳ ವ್ಯವಸ್ಥೆಯನ್ನು ಸೇರಿಸಿ ಇಡುತ್ತೇವೆ ಇಲ್ಲಿಯವರೆಗೆ ನಾವು ಬೌಂಡರಿ ಕಂಡೀಶನ್ ಇನ ಮೇಲೆ ಗಮನಹರಿಸಿದವು ಏಕೆಂದರೆ ಅದು ನಿರ್ಣಾಯಕ ಭಾಗ ಮುಂದೆ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ನೋಡುತ್ತೇವೆ